ಪ್ರಾಯೋಗಿಕ ವಿಧಾನದೊಂದಿಗೆ ಸೇವೆಗಳ ಮಾರ್ಕೆಟಿಂಗ್ ಕುರಿತು 24 ನೇ ಪಾಠಕ್ಕೆ ಸುಸ್ವಾಗತ ಚಾನಲ್ ಸಂಘರ್ಷವನ್ನು ನಿರ್ವಹಿಸುತ್ತಿರುವ ಪಾಠ ಸಂಖ್ಯೆ 24 ಕುರಿತು ನಾವು ಈಗ ಚರ್ಚಿಸುತ್ತೇವೆ ಆದ್ದರಿಂದ ಚಾನಲ್ ಸಂಘರ್ಷಕ್ಕೆ ಕಾರಣಗಳು ಅಥವಾ ಸಹಯೋಗದ ತಂತ್ರಗಳಿವೆ ಹಾಗಾದರೆ ಚಾನಲ್ ಸಂಘರ್ಷಕ್ಕೆ ಕಾರಣಗಳು ಯಾವುವು ಒಂದು ಗುರಿ ಸಂಘರ್ಷ ಚಾನಲ್ ಅಸ್ಪಷ್ಟತೆ ಗುಣಮಟ್ಟ ಮತ್ತು ಸ್ಥಿರತೆಯ ನಿಯಂತ್ರಣ ಸಬಲೀಕರಣ ಮತ್ತು ನಿಯಂತ್ರಣದ ನಡುವಿನ ಒತ್ತಡ ಆದ್ದರಿಂದ ಈಗ ಹೆಚ್ಚಿನ ವಿವರಗಳಲ್ಲಿ ಚಾನಲ್ ಸಂಘರ್ಷವನ್ನು ನೋಡೋಣ ಆದ್ದರಿಂದ ಚಾನಲ್ ಸಂಘರ್ಷವನ್ನು ನಿರ್ವಹಿಸಲು ಚಾನಲ್ ಸಂಘರ್ಷದ ಕಾರಣಗಳು ಯಾವುವು ಚಾನಲ್ ಸಂಘರ್ಷಗಳ ಕಾರಣಗಳನ್ನು ನಾವು ಮೊದಲು ಅರ್ಥಮಾಡಿಕೊಳ್ಳಬೇಕು ಚಾನಲ್ ಸಂಘರ್ಷದ ಕಾರಣಗಳು ಗುರಿ ಸಂಘರ್ಷ ಆದರೆ ಕಡಿಮೆ ಲಾಭ ಪ್ರಮಾಣನಲ್ಲಿ ಮತ್ತು ಹೆಚ್ಚಿನ ಪ್ರಮಾಣದಲ್ಲಿ ಮಾರುಕಟ್ಟೆಯನ್ನು ಭೇದಿಸುವುದೇ ಪ್ರಧಾನ ತಂತ್ರವಾಗಿರಬಹುದು ಚಾನೆಲ್ ಸದಸ್ಯರು ಹೆಚ್ಚಿನ ಲಾಭ ಪ್ರಮಾಣದಲ್ಲಿ ಮತ್ತು ಕಡಿಮೆ ಪ್ರಮಾಣದಲ್ಲಿ ಮಾರುಕಟ್ಟೆಯನ್ನು ವಿಸ್ತಾರಗೊಳಿಸಲು ಪ್ರಯತ್ನಿಸುತ್ತಿರಬಹುದು ಗುರಿಯನ್ನು ನಿಗದಿಪಡಿಸುವ ಹಕ್ಕು ಯಾರಿಗೆ ಇದೆ ಮತ್ತು ಅದನ್ನು ಯಾರು ಅನುಸರಿಸಬೇಕು ಎಂಬುದರ ಕುರಿತು ಸಂಘರ್ಷ ಇರುತ್ತದೆ ನಂತರ ಚಾನಲ್ ಅಸ್ಪಷ್ಟತೆ ಬರುತ್ತದೆ ವಿವರಗಳಿಗೆ ಕಂಪನಿ ಸಾಕಷ್ಟು ಗಮನಕೊಡದಿದ್ದರೆ ಫ್ರ್ಯಾಂಚೈಸೀ ಜಾಹೀರಾತು ಮತ್ತು ಪ್ರಚಾರ ಅವರ ತರಬೇತಿ ಮತ್ತು ಅಭಿವೃದ್ಧಿ ಮಾರ್ಕೆಟಿಂಗ್ ಸಂಶೋಧನೆ ಇತ್ಯಾದಿಗಳಿಗೆ ಯಾರು ಪಾವತಿಸುತ್ತಾರೆ ಎಂಬ ಬಗ್ಗೆ ಅಸ್ಪಷ್ಟತೆ ಇರಬಹುದು ನಂತರ ಗುಣಮಟ್ಟ ಮತ್ತು ಸ್ಥಿರತೆಯ ನಿಯಂತ್ರಣ ಬರುತ್ತದೆ ಮಧ್ಯವರ್ತಿಗಳು ತಮ್ಮ ಫ್ರ್ಯಾಂಚೈಸೀ ವ್ಯವಹಾರವನ್ನು ಮುಕ್ತವಾಗಿ ನಡೆಸಲು ತಮ್ಮದೇ ಆದ ಆಲೋಚನೆಗಳನ್ನು ಬಳಸಲು ಆಯ್ಕೆಮಾಡಬಹುದು ಮತ್ತು ಆವರ್ತಕ ಮಾಪನ ವಿಮರ್ಶೆ ಪ್ರತಿಫಲ ಮತ್ತು ಶಿಕ್ಷೆಗೆ ಒಳಪಡುವ ಕಟ್ಟುನಿಟ್ಟಾದ ವಿಶೇಷಣಗಳನ್ನು ಪ್ರಾಂಶುಪಾಲರು ತಮ್ಮ ಸ್ವಾತಂತ್ರ್ಯದ ಉಲ್ಲಂಘನೆಯೆಂದು ಕಂಡುಕೊಳ್ಳಬಹುದು ಮತ್ತು ಅದೇ ಬಗ್ಗೆ ನಿರಾಶೆ ಮತ್ತು ಕೋಪಗೊಳ್ಳಬಹುದು ಸಂಘರ್ಷದ ನಡವಳಿಕೆಯ ಬೆಳವಣಿಗೆಗೆ ಕಾರಣವಾಗುತ್ತದೆ ಸಬಲೀಕರಣ ಮತ್ತು ನಿಯಂತ್ರಣದ ನಡುವಿನ ಉದ್ವಿಗ್ನತೆಯು ಗುಣಮಟ್ಟ ಮತ್ತು ಸ್ಥಿರತೆಯನ್ನು ಕಾಪಾಡಿಕೊಳ್ಳಲು ಫ್ರ್ಯಾಂಚೈಸಿಯ ಚಟುವಟಿಕೆಗಳನ್ನು ಪ್ರಧಾನರು ಕಟ್ಟುನಿಟ್ಟಾಗಿ ನಿಯಂತ್ರಿಸಬೇಕು ಅಥವಾ ಅವರು ಅವುಗಳನ್ನು ಸಬಲೀಕರಣಗೊಳಿಸಬೇಕಾದರೆ ಅವರು ಪ್ರಾಂಶುಪಾಲರ ವಿಶೇಷಣಗಳನ್ನು ಅರ್ಥಮಾಡಿಕೊಳ್ಳಬಹುದು ಮತ್ತು ಖರೀದಿಸಬಹುದು ಮತ್ತು ಯಾವುದೇ ಆವಿಷ್ಕಾರಗಳನ್ನು ಸೂಚಿಸುವಾಗ ತಮ್ಮ ಉದ್ಯಮಗಳಲ್ಲಿ ತಮ್ಮದೇ ಆದ ಇಚ್ಚೇಯನ್ನು ನಿಯೋಜಿಸಬಹುದು ಮತ್ತು ಪ್ರಾಂಶುಪಾಲರಿಗೆ ಸುಧಾರಣೆಗಳನ್ನು ಹೇಳಬಹುದು ಆದ್ದರಿಂದ ಫ್ರಾಂಚೈಸಿಗಳ ನಿಯಂತ್ರಣದ ಮೇಲೆ ಫ್ರಾಂಚೈಸಿಗಳಿಗೆ ಅಧಿಕಾರ ನೀಡುವ ನಡುವೆ ಉದ್ವೇಗವಿದೆ ಆದ್ದರಿಂದ ಯಾವ ಒಂದು ಇರಬೇಕು ಮಧ್ಯ ಭಾಗದ ಅಗತ್ಯವಿದೆ ಈಗ ಯಾವುದೇ ಸಂಘರ್ಷ ಪರಿಹಾರದ ಮೂಲಭೂತ ಆಧಾರವೆಂದರೆ ಸ್ವಂತ ಗುರಿಗಳ ಈಡೇರಿಕೆಗೆ ಹೆಚ್ಚಿನ ಕಾಳಜಿ ಮತ್ತು ಇತರ ಗುರಿಗಳ ನೆರವೇರಿಕೆಯನ್ನು ಕಡೆಗಣಿಸುವುದು ಈ 2 ನಿಯತಾಂಕಗಳನ್ನು ಆಧರಿಸಿ ಕೆಳಗಿನ ಚಿತ್ರದಲ್ಲಿ ಚಿತ್ರಿಸಿದಂತೆ ಹಲವಾರು ಸಂಘರ್ಷ ಹಸ್ತಾಂತರಿಸುವ ವರ್ತನೆಗಳನ್ನು ರಚಿಸಬಹುದು ಆದ್ದರಿಂದ ಇಲ್ಲಿ x ಅಕ್ಷದಲ್ಲಿ ನಾವು ಇತರರ ಬಗ್ಗೆ ಕಾಳಜಿ ವಹಿಸುತ್ತೇವೆ ಮತ್ತು y ಅಕ್ಷದ ಮೇಲೆ ನಮಗೆ ಸ್ವಯಂ ಕಾಳಜಿ ಇದೆ ನಂತರ ನಾವು 4 ಕ್ವಾಡ್ರಾಂಟ್ಗಳನ್ನು ಹೊಂದಿದ್ದೇವೆ ಆದ್ದರಿಂದ ನಮಗೆ ಸ್ವಯಂ ಬಗ್ಗೆ ಹೆಚ್ಚಿನ ಕಾಳಜಿ ಅಥವಾ ಸ್ವಯಂ ಬಗ್ಗೆ ಕಡಿಮೆ ಕಾಳಜಿ ಇದೆ ಮತ್ತು ನಮಗೆ ಇತರರ ಬಗ್ಗೆ ಹೆಚ್ಚಿನ ಕಾಳಜಿ ಮತ್ತು ಇತರರ ಬಗ್ಗೆ ಕಡಿಮೆ ಕಾಳಜಿ ಇದೆ ಆದ್ದರಿಂದ ಸ್ವಯಂ ಬಗ್ಗೆ ಹೆಚ್ಚಿನ ಕಾಳಜಿ ಮತ್ತು ಇತರರ ಬಗೆಗಿನ ಕಾಳಜಿ ಕಡಿಮೆಯಾಗಿದ್ದರೆ ದೀರ್ಘಾವಧಿಯಲ್ಲಿ ಸ್ಪರ್ಧಿಸುವ ಮನೋಭಾವವು ಎರಡೂ ಕಂಪನಿಗಳಿಗೆ ಹಾನಿಯಾಗಬಹುದು ಮುಂದಿನದು ಸ್ವಯಂ ಬಗ್ಗೆ ಕಾಳಜಿ ಕಡಿಮೆ ಮತ್ತು ಇತರರ ಬಗೆಗಿನ ಕಾಳಜಿ ಕೂಡ ಕಡಿಮೆ ಅಂದರೆ ಅವರು ಸಮಸ್ಯೆಗಳನ್ನು ತಪ್ಪಿಸುತ್ತಿದ್ದಾರೆ ಸಾಧ್ಯವಾದಷ್ಟು ಕಾಲ ಸಮಸ್ಯೆಗಳನ್ನು ತಪ್ಪಿಸುತ್ತಾರೆ ಸಂಘರ್ಷವನ್ನು ತಪ್ಪಿಸುತ್ತಾರೆ ನಂತರ ಇತರರ ಬಗ್ಗೆ ಕಾಳಜಿ ಹೆಚ್ಚು ಮತ್ತು ಸ್ವಯಂ ಬಗ್ಗೆ ಕಾಳಜಿ ಕಡಿಮೆ ಅಂದರೆ ನೀವು ಪಕ್ಷಗಳಿಗೆ ಅವಕಾಶ ನೀಡುತ್ತಿರುವಿರಿ ಎಂದರೆ ಎದುರಾಳಿ ಪಕ್ಷದ ಬೇಡಿಕೆಗಳಿಗೆ ಅನುಗುಣವಾಗಿರುತ್ತೀರಿ ಮತ್ತು ಅಂತಿಮವಾಗಿ ನಮಗೆ ಸ್ವಯಂ ಬಗ್ಗೆ ಹೆಚ್ಚಿನ ಕಾಳಜಿ ಮತ್ತು ಇತರರ ಬಗ್ಗೆ ಹೆಚ್ಚಿನ ಕಾಳಜಿ ಇದೆ ನಂತರ ನಾವು ಮೂಲತಃ ಸಹಕರಿಸುತ್ತಿದ್ದೇವೆ ಮತ್ತು ಇದು ಸಂಘರ್ಷವನ್ನು ಉಂಟುಮಾಡಲು ಮತ್ತು ಗೆಲುವು ಗೆಲುವಿನ ರೀತಿಯಲ್ಲಿ ಕೆಲಸ ಮಾಡಲು ಬಯಕೆ ನೀಲಿ ಸಾಗರದಲ್ಲಿ ರೀತಿಯ ತಂತ್ರದಲ್ಲಿ ಆದರೆ ಉನ್ನತ ಉನ್ನತ ರೀತಿಯ ಕಾರ್ಯತಂತ್ರವನ್ನು ತಲುಪುವುದು ಕಷ್ಟವಾದರೆ 2 ಪಕ್ಷಗಳು ರಾಜಿ ಮಾಡಿಕೊಳ್ಳಲು ಹೋಗಬಹುದು ಅದು ಇತರರ ಬಗ್ಗೆ ಕಾಳಜಿ ಮತ್ತು ಸ್ವಯಂ ಕಾಳಜಿಯ ಮಧ್ಯದ ಹಾದಿಯಲ್ಲಿ ಹೋಗುತ್ತದೆ ಮತ್ತು ಆದ್ದರಿಂದ ಅವರು ರಾಜಿ ಮಾಡಿಕೊಳ್ಳುತ್ತಾರೆ ಮತ್ತು ನಂತರ ಅವರು ಆ ರೀತಿಯಲ್ಲಿ ಕೆಲಸ ಮಾಡುವುದನ್ನು ಮುಂದುವರಿಸುತ್ತಾರೆ ಹಾಗಾದರೆ ಸಂಘರ್ಷದ ಪಕ್ಷಗಳು ಯಾವ ಉದ್ದೇಶವನ್ನು ಹೊಂದಿರಬೇಕು ಇತರರನ್ನು ಕಡೆಗಣಿಸುವಾಗ ಅವರು ತಮ್ಮ ಕಲ್ಯಾಣವನ್ನು ಗುರಿಯಾಗಿಸಿಕೊಂಡರೆ ಅವರು ಪರಸ್ಪರ ಪೈಪೋಟಿ ನಡೆಸುತ್ತಾರೆ ಮತ್ತು ಅವರ ಗ್ರಾಹಕರು ಲಾಭಕ್ಕಾಗಿ ನಿಲ್ಲುತ್ತಾರೆ ಮತ್ತು ಅವರ ವ್ಯವಹಾರಗಳು ತೊಂದರೆಗೊಳಗಾಗುತ್ತವೆ ಮತ್ತೊಂದೆಡೆ ಅವರು ತಮ್ಮ ಸ್ವಂತ ಕಲ್ಯಾಣ ಮತ್ತು ಇತರ ಪಕ್ಷದ ಕಲ್ಯಾಣವನ್ನು ಒಂದೇ ಸಮಯದಲ್ಲಿ ಕಾಳಜಿ ವಹಿಸಿದರೆ ಅವರು ಗೆಲುವು ಗೆಲುವಿನ ಸಂದರ್ಭಗಳನ್ನು ಸೃಷ್ಟಿಸಬಹುದು ಅಲ್ಲಿ ಲಾಭ ಗಳಿಸಲು ಮೌಲ್ಯವನ್ನು ತಲುಪಿಸಲು ಇಬ್ಬರೂ ಶಾಂತಿಯುತವಾಗಿ ಸಹಕರಿಸಬಹುದು ರಾಜಿ ಎರಡೂ ಪಕ್ಷಗಳನ್ನು ಭಾಗ ಸಂತೋಷ ಮತ್ತು ಭಾಗ ದುಃಖದಿಂದ ಬಿಡುತ್ತದೆ ಸಹಯೋಗ ಮಾಡುವಾಗ ಸಹಯೋಗಿಯನ್ನು ವ್ಯವಹಾರದಲ್ಲಿ ಪಾಲುದಾರ ಎಂದು ಪರಿಗಣಿಸಲಾಗುತ್ತದೆ ನಂತರ ನಾವು ಗುರಿಗಳನ್ನು ಸಮಾಲೋಚನೆ ಸಹಕಾರ ಮತ್ತು ಜೋಡಣೆ ಎಂದು ಸಹಯೋಗಕ್ಕಾಗಿ ಕಾರ್ಯಕೌಶಲಗಳನ್ನು ಹೊಂದಿವೆ cooptation ಮತ್ತು ನೆರವು ಆದ್ದರಿಂದ ಇವು ಸಹಯೋಗಕ್ಕಾಗಿ 3 ತಂತ್ರಗಳಾಗಿವೆ ಈಗ ಮೊದಲ ತಂತ್ರವೆಂದರೆ ಗುರಿಗಳ ಜೋಡಣೆ ಮಾರ್ಕೆಟಿಂಗ್ ಮತ್ತು ಅದರ ಸಹಯೋಗಿಗಳು ಮಾರ್ಕೆಟಿಂಗ್ ಸಂಶೋಧನೆಯ ಆಧಾರದ ಮೇಲೆ ಒಂದೇ ವ್ಯವಹಾರ ಗುರಿಗಳಿಗೆ ತಮ್ಮನ್ನು ಹೊಂದಿಸಿಕೊಳ್ಳಬಹುದು ಮತ್ತು ನಂತರ ಅದಕ್ಕೆ ಅಂಟಿಕೊಳ್ಳಬಹುದು ಇವುಗಳನ್ನು ಅಳೆಯುವಾಗ ಮಾತ್ರ ಗುಣಮಟ್ಟ ಸ್ಥಿರತೆ ಮತ್ತು ಉತ್ಪಾದಕತೆಯನ್ನು ನಿರ್ವಹಿಸಬಹುದು ಎಂದು ಸಹಯೋಗಿಗಳು ಅರ್ಥಮಾಡಿಕೊಳ್ಳಬಹುದು ಅಂತೆಯೇ ನಿರ್ವಹಣೆಯನ್ನು ಸಹಯೋಗಿಗಳೊಂದಿಗಿನ ಒಪ್ಪಂದದ ಭಾಗವಾಗಿ ಮಾಡಬೇಕು ಆದಾಗ್ಯೂ ಮಾಪನವನ್ನು ಅನುಸರಿಸುವ ಕ್ರಮಗಳು ಸಹಯೋಗಿಗಳಿಗೆ ಪ್ರಾಮಾಣಿಕ ತಪ್ಪುಗಳು ಮತ್ತು ಕಾರ್ಯಕ್ಷಮತೆಯಿಲ್ಲದ ಕಾರಣಕ್ಕಾಗಿ ಅವರನ್ನು ಶಿಕ್ಷಿಸುವ ಬದಲು ಮಾನದಂಡಗಳನ್ನು ತಲುಪಲು ಸಹಾಯ ಮಾಡುವ ಮನೋಭಾವದಿಂದ ಕೈಗೊಳ್ಳಬೇಕು ಅಂತೆಯೇ ಪ್ರಮುಖ ಕಂಪನಿಗೆ ಅನುಗುಣವಾಗಿ ಹೆಚ್ಚಿನ ಸೇವಾ ಮಾನದಂಡಗಳನ್ನು ಸಾಧಿಸಲು ಸಹಯೋಗಿಗಳಿಗೆ ಸಹಾಯ ಮಾಡುವಲ್ಲಿ ಪ್ರೋತ್ಸಾಹ ಮತ್ತು ಪ್ರಶಸ್ತಿಗಳು ಬಹಳ ದೂರ ಹೋಗಬಹುದು ಸಮಾಲೋಚನೆ ಸಹಕಾರ ಮತ್ತು ಸಹಕಾರ ಸಹಯೋಗಿಗಳೊಂದಿಗೆ ಸಮಾಲೋಚಿಸಿ ಅವರು ಎಲ್ಲ ನಿರ್ಧಾರಗಳನ್ನು ಸಾಧ್ಯವಾದಷ್ಟು ತೆಗೆದುಕೊಳ್ಳಬೇಕು ಇದರಿಂದ ಎಲ್ಲಾ ಪಕ್ಷಗಳು ಜಂಟಿಯಾಗಿ ವಿಕಸನಗೊಂಡ ನಿರ್ಧಾರವನ್ನು ಒಪ್ಪಿಕೊಂಡು ಒಂದೇ ಕಡೆಗೆ ಕೆಲಸ ಮಾಡುತ್ತವೆ ಇದು ಒಂದೇ ಸಮಯದಲ್ಲಿ ಸಾಕಷ್ಟು ಅಸ್ಪಷ್ಟತೆ ಮತ್ತು ಸಂಘರ್ಷವನ್ನು ನಿವಾರಿಸುತ್ತದೆ ಪಕ್ಷಗಳು ಪ್ರತಿನಿಧಿಗಳನ್ನು ಪರಸ್ಪರರ ಮಂಡಳಿಗಳಲ್ಲಿ ಸದಸ್ಯರನ್ನಾಗಿ ಕೂಡಿಸಬಹುದು ಅಂತಿಮವಾಗಿ ಇದು ವ್ಯಾಪಾರದ ನಾಯಕನಾಗಿ ಮಾರ್ಕೆಟಿಂಗ್ ಸಂಶೋಧನೆ ಜಾಹೀರಾತು ಮತ್ತು ಪ್ರಚಾರಗಳನ್ನು ಕೈಗೊಳ್ಳಲು ಮತ್ತು ವ್ಯವಹಾರ ಪ್ರಕ್ರಿಯೆಯನ್ನು ಸ್ಥಿರವಾಗಿ ನಿರ್ವಹಿಸಲು ಅಗತ್ಯವಾದ ಸಂಪನ್ಮೂಲಗಳೊಂದಿಗೆ ತನ್ನ ಫ್ರ್ಯಾಂಚೈಸೀಗೆ ಸಹಾಯ ಮಾಡಲು ಹೂಡಿಕೆ ಮಾಡಬೇಕು ಉದಾಹರಣೆಗೆ ಸಾರಿಗೆ ಕಂಪನಿಗಳು ವ್ಯವಹಾರಗಳ ಸುಗಮ ಕಾರ್ಯಕ್ಕಾಗಿ ತಮ್ಮ ಏಜೆಂಟರಿಗೆ ಟಿಕೆಟಿಂಗ್ ಸಾಫ್ಟ್ವೇರ್ ನೀಡುತ್ತವೆ ಮುಂದೆ ನಾವು ಪಾಠ ಸಂಖ್ಯೆ 25 ಕ್ಕೆ ಬರುತ್ತೇವೆ ಬೇಡಿಕೆ ಮತ್ತು ಸಾಮರ್ಥ್ಯವನ್ನು ನಿರ್ವಹಿಸುತ್ತೇವೆ ಆದ್ದರಿಂದ ನಾವು ಇಲ್ಲಿಗೆ ಕೊನೆಗೊಳ್ಳುತ್ತೇವೆ ಮತ್ತು ಅದು ಈ ಪಾಠದ ಮೂಲಕ ಹೋಗಲು ಸಹಾಯ ಮಾಡುತ್ತದೆ ಎಂದು ನಾನು ಭಾವಿಸುತ್ತೇನೆ